ಮುಂದೆ 6ನೇ ಅಧ್ಯಾಯದ ಮೊದಲ ಆದೇಶದ ಸರ್ಕ್ಯೂಟ್ ಲ್ಲಿ dc ಅಸ್ಥಿರತೆಯನ್ನು ವಿಶೇಷವಾಗಿ ನೋಡಬಹುದು RL ಸರ್ಕ್ಯೂಟ್ ಮತ್ತು RC ಸರ್ಕ್ಯೂಟ್ ಇದನ್ನು ಮೊದಲ ಆರ್ಡರ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಏಕೆ ಎಂದು ನೋಡಲಿದ್ದೇವೆ ಆದ್ದರಿಂದ ಈ ವಿಷಯವು ಮುಗಿದ ನಂತರ ac ಸರ್ಕ್ಯೂಟ್ ನ್ನು ತಿಳಿಯಲಿದೆ ಆದ್ದರಿಂದ ಮೊದಲು ಸಿಂಗಲ್ ಫೇಸ್ ಮತ್ತು 3ಫೇಸ್ ನ್ನು ತಿಳಿಯಬಹುದು ಆದ್ದರಿಂದ ಹಿಂದಿನ ಅಧ್ಯಾಯಗಳಲ್ಲಿ 3 ನಿಷ್ಕ್ರಿಯ ಅಂಶಗಳ ಪ್ರತಿರೋಧಕಗಳು ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳನ್ನು ತಿಳಿದಿದ್ದೇವೆ ಆದ್ದರಿಂದ ಈ ಅಧ್ಯಾಯದಲ್ಲಿ 2 ರೀತಿಯ ಸರ್ಕ್ಯೂಟ್ ಅನ್ನು ಪರಿಶೀಲಿಸಲಿದೆ ಒಂದು ಸರ್ಕ್ಯೂಟ್ ಒಂದು ರೆಸಿಸ್ಟರ್ ಮತ್ತು ಕೆಪಾಸಿಟರ್ ಇಂಡಕ್ಟರ್ ಅನ್ನು ಒಳಗೊಂಡಿರುತ್ತದೆ ರೆಸಿಸ್ಟರ್ ಮತ್ತು ಕೆಪಾಸಿಟರ್ ಅನ್ನು ಒಳಗೊಂಡಿರುವ ಸರ್ಕ್ಯೂಟ್ ಮತ್ತು ಮತ್ತು ರೆಸಿಸ್ಟರ್ ಮತ್ತು ಇಂಡಕ್ಟರ್ ಅನ್ನು ಒಳಗೊಂಡಿರುವ 2 ಬಗೆಯ ಸರ್ಕ್ಯೂಟ್ಗಳನ್ನು ನಾವು ನೋಡವಬಹುದು ಇವುಗಳನ್ನು ಕ್ರಮವಾಗಿ RC ಸರ್ಕ್ಯೂಟ್ ಮತ್ತು RL ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ RC ಮತ್ತು RL ಸರ್ಕ್ಯೂಟ್ನ ವಿಶ್ಲೇಷಣೆಯನ್ನು KCL ಮತ್ತು KVL ಎಂದು ಕರೆಯಬಹುದು ಮತ್ತು ಇವು ವಿಭಿನ್ನ ಸಮೀಕರಣಗಳನ್ನು ಉತ್ಪಾದಿಸುತ್ತದೆ ಪ್ರತಿ ಸಮೀಕರಣಗಳನ್ನು ಪರಿಹರಿಸಲು ಕಷ್ಟವಾಗುತ್ತದೆ ಆದ್ದರಿಂದ RC ಮತ್ತು RL ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವುದರಿಂದ ಉಂಟಾಗುವ ಡಿಫರೆನ್ಷಿಯಲ್ ಸಮೀಕರಣಗಳು ಮೊದಲ ಆದೇಶದ ಕ್ರಮದಲ್ಲಿದೆ ಆದ್ದರಿಂದ ಇದನ್ನು ಅಂಡರ್ಲೈನ್ ಮಾಡಲಾಗಿದೆ ಸರ್ಕ್ಯೂಟ್ಗಳನ್ನು ಫಸ್ಟ್ ಆರ್ಡರ್ ಸರ್ಕ್ಯೂಟ್ಎಂದು ಕರೆಯಲಾಗುತ್ತದೆ ಇದು ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣ ಸರ್ಕ್ಯೂಟ್ ಅನ್ನು ಪ್ರಚೋದಿಸಲು ಎರಡು ಮಾರ್ಗಗಳಿವೆ ಸರ್ಕ್ಯೂಟ್ ಅನ್ನು ಪ್ರಚೋದಿಸುವ ಮೊದಲ ಮಾರ್ಗವೆಂದರೆ ಶೇಖರಣಾ ಅಂಶದ ಆರಂಭಿಕ ಸ್ಥಿತಿ initial condition ಅದು ಮೂಲ ಮುಕ್ತ ಸರ್ಕ್ಯೂಟ್ ಆಗಿರುತ್ತದೆ ಈ ಸರ್ಕ್ಯೂಟ್ ಅನ್ನು ಮೂಲ ಮುಕ್ತ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಆರಂಭಿಕ ಶೇಖರಣಾ ಅಂಶಗಳ ಷರತ್ತುಗಳು ಮತ್ತು ಆ ಸರ್ಕ್ಯೂಟ್ ಅಂಶದಲ್ಲಿ ಯಾವ ಶಕ್ತಿಯನ್ನು ಆರಂಭದಲ್ಲಿ ಸಂಗ್ರಹಿಸಲಾಗಿದೆ ಎಂದರೆ ವಾಸ್ತವವಾಗಿ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಅಂಶವಾಗಿದೆ ಆದ್ದರಿಂದ ಈ ಸಂಗ್ರಹವಾದ ಶಕ್ತಿಯು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಯುವಂತೆ ಮಾಡುತ್ತದೆ ಮತ್ತು ಕ್ರಮೇಣ ರೆಸಿಸ್ಟರ್ ನಲ್ಲಿಉಳಿಯುತ್ತದೆ ಆದ್ದರಿಂದ ಮೂಲ ಮುಕ್ತ ಸರ್ಕ್ಯೂಟ್ಗಳು ಸ್ವತಂತ್ರ ಮೂಲಗಳಿಂದ ಮುಕ್ತವಾಗಿವೆ ಆದರೆ ಅವು ಅವಲಂಬಿತ ಮೂಲಗಳನ್ನು ಹೊಂದಿರಬಹುದು ಇದು ಇನ್ಡಿಪೆಂಡೆಟ್ ಸೊರ್ಸ್ ಇರುವುದಿಲ್ಲ ಮೊದಲ ಆದೇಶದ ಸರ್ಕ್ಯೂಟ್ ಅನ್ನು ಪ್ರಚೋದಿಸುವ ಎರಡನೇ ಮಾರ್ಗವೆಂದರೆ ಸ್ವತಂತ್ರ ಮೂಲಗಳು ಆದ್ದರಿಂದ ಈ ಅಧ್ಯಾಯದಲ್ಲಿ ಅಥವಾ ಈ ವಿಷಯದಲ್ಲಿ ಡಿಸಿ ಸ್ವತಂತ್ರ ಮೂಲಗಳನ್ನು ಪರಿಗಣಿಸಿ ಮೊದಲು ಮೂಲ ಮುಕ್ತ ಸರ್ಕ್ಯೂಟ್ ಅನ್ನು ನೋಡುತ್ತೇವೆ ಇಲ್ಲಿ ಮೂಲ ಮುಕ್ತ ಸರ್ಕ್ಯೂಟ್ ಅನ್ನು ನೋಡಿದಾಗಲೆಲ್ಲಾ ಸಂಖ್ಯಾತ್ಮಕ 1 ಅಥವಾ 2 ಅಥವಾ 2 3 ಪ್ರಕರಣಗಳನ್ನು ಯಾವ ರೀತಿ ಪರಿಹರಿಸುವುದು ಎಂದು ಹೇಳುಬಹುದು ಆದ್ದರಿಂದ RC ಸರ್ಕ್ಯೂಟ್ನ dc ಮೂಲವು ಇದ್ದಕ್ಕಿದ್ದಂತೆ ಸಂಪರ್ಕ ಕಡಿತಗೊಂಡಾಗ ಮೂಲ ಮುಕ್ತ RC ಸರ್ಕ್ಯೂಟ್ ಆಗುವುದು ಆದ್ದರಿಂದ ಕೆಪಾಸಿಟರ್ನಲ್ಲಿ ಈಗಾಗಲೇ ಸಂಗ್ರಹವಾಗಿರುವ ಶಕ್ತಿಯು ಕ್ರಮೇಣ ಪ್ರತಿರೋಧಕದಲ್ಲಿ ಪ್ರಸರಣಗೊಳುವುದು ಇದರರ್ಥ ಚಿತ್ರ 1 ಇದು ನಮಗೆ ಪ್ರತಿರೋಧಕದ ಸರಣಿ ಸಂಯೋಜನೆ ಎಂದು ತೋರಿಸುತ್ತದೆ ಮತ್ತು ಆರಂಭಿಕ ಶಕ್ತಿ ಅಧ್ಯಾಯ ಆರಂಭದಲ್ಲಿ ಚಾರ್ಜ್ ಮಾಡಿದ ಕೆಪಾಸಿಟರ್ ಅನ್ನು ತೋರಿಸುತ್ತದೆ ಆದ್ದರಿಂದ ಸರ್ಕ್ಯೂಟ್ ಪ್ರತಿಕ್ರಿಯೆಯನ್ನುಪರೀಕ್ಷಿಸುವುದು ಮುಖ್ಯ ಉದ್ದೇಶವಾಗಿದೆ ಈ ಸಂದರ್ಭದಲ್ಲಿ ಕೆಪಾಸಿಟರ್ ಅನ್ನು ಆರಂಭದಲ್ಲಿ ಚಾರ್ಜ್ ಮಾಡಲಾಗಿದೆ ಮತ್ತು ರೆಸಿಸ್ಟರ್ ಕೂಡ ಇದೆ iC ಮತ್ತು iR ಇರುವ ಇದು ಸರಳ ಸರ್ಕ್ಯೂಟ್ ಆಗಿದೆ ಆದರೆ ಈ ಸಮಯದಲ್ಲಿ KCL ಅನ್ನು ಅನ್ವಯಿಸಿದರೆ iC ಮತ್ತು iR ಈ ರೀತಿ ಹೋಗುತ್ತಿದೆ ಆದ್ದರಿಂದ iC iR ಈಗಾಗಲೇ 0 ಕ್ಕೆ ಸಮನಾಗಿರುತ್ತದೆ ಕೆಲವು ವಿಶ್ಲೇಷಣೆಗಳ ಪ್ರಕಾರ ಇದು r ವೋಲ್ಟೇಜ್ ಕೆಪಾಸಿಟರ್ ಅಥವಾ ರೆಸಿಸ್ಟರ್ ನ ಅಡ್ಡಲಾದ ವೋಲ್ಟೇಜ್ v ಆಗಿರುವುದು ಆದ್ದರಿಂದ ಇದು ಮೂಲ ಮುಕ್ತ ಸರ್ಕ್ಯೂಟ್ ಆಗಿದೆ ಈ ಕೆಪಾಸಿಟರ್ ಆರಂಭದಲ್ಲಿ ಚಾರ್ಜ್ ಆಗಿತ್ತು ಮತ್ತು ಈ ಹಂತದಲ್ಲಿ KVL ಅನ್ನು ಅನ್ವಯಿಸಿದರೆ ಅದು iC iR 0 ಆಗಿರುತ್ತದೆ ಈ ಸರ್ಕ್ಯೂಟ್ನಲ್ಲಿ ಯಾವುದೇ ಸ್ವತಂತ್ರ ಮೂಲವಿಲ್ಲ ಈಗ ಆದ್ದರಿಂದ ಕೆಪಾಸಿಟರ್ ಆರಂಭದಲ್ಲಿ ಚಾರ್ಜ್ ಆಗಿರುವುದರಿಂದ ವೋಲ್ಟೇಜ್ vt ಎಂದು ಊಹಿಸಿಕೊಳ್ಳಿ t 0 ಆರಂಭಿಕ ವೋಲ್ಟೇಜ್ vv0 ಆದ್ದರಿಂದ ಈ ಸಂದರ್ಭದಲ್ಲಿ t 0 ಅಂದರೆ V0 V ಯ ಪ್ರತ್ಯಯ 0 ಆರಂಭಿಕ ವೋಲ್ಟೇಜ್ ಆಗಿದೆ ಈಗ ಕೆಪಾಸಿಟರ್ನಲ್ಲಿ ಆರಂಭದಲ್ಲಿ ಶೇಖರಿಸಿದ ಶಕ್ತಿ wc0 12 CV02 ಆಗಿರುವುದು ಆದ್ದರಿಂದ ನೋಡ್ ಗೆ KCLಅನ್ನು ಅನ್ವಯಿಸಿದಾಗ iC iR 0 ಸಿಗುವುದು ಆದ್ದರಿಂದ ಡೆಫಿನೆಶನ್ iC C dv dt ಆಗಿದ್ದಾಗ iR v R ಎಂದಾಗುವುದು ಈ ಸರ್ಕ್ಯೂಟ್ನ್ನು ನೋಡಿದಾಗ ವೋಲ್ಟೇಜ್ v ಆಗಿದ್ದು iR vR ಏಕೆಂದರೆ ಅದೇ ವೋಲ್ಟೇಜ್ ಅಂದರೆ ಅದು ಪ್ರತಿರೋಧಕದ ಸಮಾನಾಂತರ ಕೆಪಾಸಿಟರ್ ಆಗಿದೆ v iR ಆಗಿರುವುದರಿಂದ iR iR iR v R ಇದೇ ರೀತಿ iC C dv dt ಈ v ಯು ಕೆಪಾಸಿಟರ್ ಮತ್ತು ರೆಸಿಸ್ಟರ್ನಾದ್ಯಂತ ಇರುತ್ತದೆ ಈ ಸಂದರ್ಭದಲ್ಲಿ ಇದು C dv dt v R 0 ಏಕೆಂದರೆ iR vR 0 ಅಥವಾ dv dt v RC 0 ಆದ್ದರಿಂದ ಇದು ಮೊದಲ ಕ್ರಮದ ಡಿಫೆರೆನ್ಷಿಯಲ್ ಸಮೀಕರಣವಾಗಿದೆ ಏಕೆಂದರೆ ಮೊದಲ ವ್ಯುತ್ಪನ್ನ v ಯನ್ನು ಮಾತ್ರ ಒಳಗೊಂಡಿರುತ್ತದೆ ಆದ್ದರಿಂದ ಸಮೀಕರಣ 4 ಅನ್ನು ಆಸ್ಕನ್ ರೈಟ್ dvv 1RC dt ಎಂದು ಬರೆಯಬಹುದು ಇದು ಸಮೀಕರಣ 5 ಎರಡೂ ಬದಿಯನ್ನು ಸಂಯೋಜಿಸಿದರೆ ನ್ಯಾಚುರಲ್ log ಸಿಗುತ್ತದೆ tRC RC1 C2 ಇದು ಸಮೀಕರಣ 6 ಆಗಿದೆ ಈಗ A ಎಂಬುದು ಏಕೀಕರಣದ ಸ್ಥಿರವಾಗಿರುತ್ತದೆ V ಇದನ್ನು ಎಡಭಾಗಕ್ಕೆ ತಂದರೆ VA t RC ಎಂದು ಬರೆಯಬಹುದು ಇದು ಸಮೀಕರಣ 7 ಇಲ್ಲಿ e ಯ ಘಾತವನ್ನು ತೆಗೆದುಕೊಂಡಾಗ vt A e tRC ಇಲ್ಲಿ ಲಾಗ್ ಬೇಸ್ e ಆಗಿದೆ ಆದ್ದರಿಂದ v A e tRC ಅಥವಾ v A e tRC ಎಂಬುದು t ನ ಕಾರ್ಯವಾಗಿದೆ ಅದಕ್ಕಾಗಿಯೇ Vt A e tRC ಆದರೆ ಆರಂಭಿಕ ಸ್ಥಿತಿಯಿಂದ ಸಮಯ t0 vtv0V ಪ್ರತ್ಯಯ 0 ಆದ್ದರಿಂದ ಬರೆಯುವುದಾದರೆ t0 ನಲ್ಲಿ ಅದು ಈ ಭಾಗ 1 ಆಗುತ್ತದೆ ಮತ್ತು ಅದು v A ಹಾಗಾಗಿ A v0 ಇದು ಸಮೀಕರಣ 9 vt V0 e tRC ಇದು ಸಮೀಕರಣ 10 ಆಗಿದೆ ಸಮೀಕರಣ 10 ರಲ್ಲಿ RC ಸರ್ಕ್ಯೂಟ್ ನ ವೋಲ್ಟೇಜ್ ಪ್ರತಿಕ್ರಿಯೆಯು ಆರಂಭಿಕ ವೋಲ್ಟೇಜ್ ನ ಘಾತೀಯ ಡಿಕೇ ಎಂದು ತೋರಿಸುತ್ತದೆ ಮತ್ತು e tRC ನೀಡಲಾಗಿರುವುದರಿಂದ ಇದನ್ನು ಸರ್ಕ್ಯೂಟ್ ನ ನ್ಯಾಚುರಲ್ ರೆಸ್ಪಾನ್ಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಪ್ರತಿಕ್ರಿಯೆಯು ಸಂಗ್ರಹವಾಗಿರುವ ಆರಂಭಿಕ ಶಕ್ತಿ ಮತ್ತು ಸರ್ಕ್ಯೂಟ್ನ ಭೌತಿಕ ಗುಣಲಕ್ಷಣಗಳಿಂದಾಗಿರುತ್ತದೆ ಹಾಗೂ ಇದು ಬಾಹ್ಯ ವೋಲ್ಟೇಜ್ ಅಥವಾ ವಿದ್ಯುತ್ಪ್ರವಾಹದ ಮೂಲದ ಕಾರಣದಿಂದಾಗಿ ಅಲ್ಲ ಇದರರ್ಥ ಇದನ್ನು ಸರ್ಕ್ಯೂಟ್ನ ನ್ಯಾಚುರಲ್ ರೆಸ್ಪಾನ್ಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಪ್ರತಿಕ್ರಿಯೆಯು ಸಂಗ್ರಹವಾಗಿರುವ ಆರಂಭಿಕ ಶಕ್ತಿ ಮತ್ತು ಸರ್ಕ್ಯೂಟ್ನ ಭೌತಿಕ ಗುಣಲಕ್ಷಣದಿಂದಾಗಿ ಮತ್ತು ಇದು ಕೆಲವು ಬಾಹ್ಯ ವೋಲ್ಟೇಜ್ R ಕರೆಂಟ್ ಮೂಲದ ಕಾರಣದಿಂದಾಗಿ ಅಲ್ಲ ಏಕೆಂದರೆ ಮೂಲ ಮುಕ್ತ ಸರ್ಕ್ಯೂಟ್ ಇದೆ ಆದ್ದರಿಂದ ಇದನ್ನು ಸರ್ಕ್ಯೂಟ್ನ ನೈಸರ್ಗಿಕ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಅದನ್ನು ತೆರವುಗೊಳಿಸುತ್ತೇನೆ ಆದ್ದರಿಂದ ಈಗ V v0 e t ಅನ್ನು ಶಕ್ತಿಗೆ t ಅಂದರೆ r ಅದು vv v0 e ಎಂದು ಶಕ್ತಿಗೆ t RC τ RC ತೆಗೆದುಕೊಂಡರೆ v v0 e ಅನ್ನು ಶಕ್ತಿಗೆ t τ τ RC τ ಅನ್ನು ವಾಸ್ತವವಾಗಿ ಸಮಯ ಸ್ಥಿರ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿಯೇ v0 e tT ಆಗಿದೆ ಎಂದರೆ ವೋಲ್ಟೇಜ್ ಪ್ರತಿಕ್ರಿಯೆ ಇದು RC ಸರ್ಕ್ಯೂಟ್ನ ವೋಲ್ಟೇಜ್ ಪ್ರತಿಕ್ರಿಯೆ ಮತ್ತು ಅದು t τಆಗಿದ್ದಾಗ v v0 e tT v0 e 1 0 ಚಿತ್ರ 2 ನೈಸರ್ಗಿಕ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ t 0 ನಲ್ಲಿ ಸರಿಯಾದ ಆರಂಭಿಕ ಸ್ಥಿತಿಯನ್ನು v0 ಅಂದರೆ v v0 0 ಎಂದು ಹೇಳಬಹುದು ಆದ್ದರಿಂದ ಇದು v v0ಮತ್ತು ಸಮಯ t ಹೆಚ್ಚಾದಂತೆ ವೋಲ್ಟೇಜ್ ಕಡಿಮೆಯಾಗುತ್ತಾ 0 ಆಗುವುದು ವೋಲ್ಟೇಜ್ ಕಡಿಮೆಯಾಗುವ ವೇಗವು ಸ್ಥಿರವಾಗಿರುತ್ತದೆ τ ಎಂದು ಸೂಚಿಸುವ ಸಮಯದ ಪ್ರಕಾರ ವ್ಯಕ್ತವಾಗುತ್ತದೆ ಮತ್ತು τ RC ಎಂದು ವ್ಯಕ್ತಪಡಿಸಬಹುದು ಇದು ಸಮಯದ ಸ್ಥಿರಾಂಕವಾಗಿದೆ ಸಮೀಕರಣ 10 ಅನ್ನು vt v0 e tT ವ್ಯಕ್ತಪಡಿಸಬಹುದು ಆದ್ದರಿಂದ t τ vτ v0 e 1 0 368 v0 ಆಗಿರುವುದು ಆದ್ದರಿಂದ ಇದರರ್ಥ 13ನೇ ಸಮೀಕರಣವು ಸರ್ಕ್ಯೂಟ್ನ ಸಮಯದ ಸ್ಥಿರತೆಯು ಡಿಕೇ ಪ್ರತಿಕ್ರಿಯೆಗೆ ಅಗತ್ಯವಾದ ಸಮಯ ಅದರ ಆರಂಭಿಕ ಮೌಲ್ಯದ 36 8 ಪರ್ಸೆಂಟ್ ಸರ್ಕ್ಯೂಟ್ನ ಸಮಯದ ಸ್ಥಿರತೆಯು ಅದರ ಆರಂಭಿಕ ಮೌಲ್ಯದ 36 8 ಪರ್ಸೆಂಟ್ ಡಿಕೇ ಪ್ರತಿಕ್ರಿಯೆಗೆ ಅಗತ್ಯವಾದ ಸಮಯ ಎಂದು ನಾವು ಹೇಳಬಹುದು ಇದನ್ನು ಟೇಬಲ್ ತೋರಿಸುವುದಾದರೆ ಟೇಬಲ್ 1 ನಲ್ಲಿ vtv0 ನ ಮೌಲ್ಯವನ್ನು ತೋರಿಸಲಾಗಿದೆ ವೋಲ್ಟೇಜ್ vt t 5τ ನಂತರ v0 ನ 1 ಗಿಂತ ಕಡಿಮೆಯಿದೆ ನನ್ನ ಪ್ರಕಾರ ಇದು ಶಕ್ತಿಗೆ v vt v0e tT ಅಂದರೆ vtv0 e tT t τ ಆದಾಗ 0 3678 2 τ ಆದಾಗ 0 1353 ಮತ್ತು 5τ ಆಗಿರುವಾಗ 0 0067 ಆಗಿದ್ದು 1 ಪರ್ಸೆಂಟ್ ಗಿಂತ ಕಡಿಮೆಯಿರುತ್ತದೆ ಆದ್ದರಿಂದ 5ನೇ ಸಮಯದ ಸ್ಥಿರತೆಯ ನಂತರ ಕೆಪಾಸಿಟರ್ ಸಂಪೂರ್ಣವಾಗಿ ಡಿಸ್ಚಾರ್ಜ್ ಆಗುತ್ತದೆ ಅಥವಾ ಸಂಪೂರ್ಣವಾಗಿ ಚಾರ್ಜ್ ಆಗುತ್ತದೆ ಎಂದುಊಹಿಸಿಕೊಳ್ಳಬಹುದು ಇತರ ವಾರ್ಡ್ಗಳಲ್ಲಿ ಸರ್ಕ್ಯೂಟ್ ನ ಸ್ಥಿರಸ್ಥಿತಿಯನ್ನು ತಲುಪಲು t5 ತೆಗೆದುಕೊಳ್ಳುತ್ತದೆ ಸಮಯದೊಂದಿಗೆ ಯಾವುದೇ ಬದಲಾವಣೆಗಳು ಸಂಭವಿಸದಿದ್ದಾಗ ಯಾವುದೇ ಬದಲಾವಣೆಗಳು r ತೆಗೆದುಕೊಳ್ಳುವುದಿಲ್ಲ ಅಂದರೆ ಗ್ರಾಫ್ τ 2 τ 3 τ ರಿಂದ 5τ ವರೆಗೆ ಹೋಗುವುದು ನಂತರ ಸಮಯ t 5 ಯಾವುದೇ ಬದಲಾವಣೆಯನ್ನು ಕಾಣುವುದಿಲ್ಲ ಇದು ಬಹುತೇಕ ಸ್ಥಿರ ಸ್ಥಿತಿ ಅದನ್ನು ಟೇಬಲ್ ತೋರಿಸುತ್ತದೆ ಹಾಗಾಗಿ ಸಮಯದ ಸ್ಥಿರತೆಯನ್ನು ಮತ್ತೊಂದು ದೃಷ್ಟಿಕೋನದಿಂದ ನೋಡಬಹುದು ಸಮೀಕರಣ 12 ರಲ್ಲಿ ಸಮಯ t 0 ಆದಾಗ vt ಯ ವ್ಯುತ್ಪನ್ನವನ್ನು ಮೌಲ್ಯಮಾಪನ ಮಾಡುವುದು vt v0 e tT ವ್ಯುತ್ಪನ್ನವನ್ನು ddtvv0 1τ e tτt 0 ನಲ್ಲಿ ತೆಗೆದುಕೊಳ್ಳುತ್ತದೆ ಇದು ಸಮೀಕರಣ 14 ಆಗಿದೆ ಈಗ ಸಮೀಕರಣ 14 ಹೇಳುವಂತೆ ಸಮಯ ಸ್ಥಿರತೆಯು ಡಿಕೇdecay τ ಆರಂಭಿಕ ದರ ಅಥವಾ vv0 ಯುನಿಟಿಯಿಂದ 0 ಗೆ ಡಿಕೇ ಆಗಲು ತೆಗೆದುಕೊಂಡ ಸಮಯ ಎಂದು ಹೇಳುತ್ತದೆ ಈ ಆರಂಭಿಕ ಸ್ಲೋಪ್ t0 ನಲ್ಲಿ ಸ್ಥಿರವಾದ ಡಿಕೇdecay τಯ ದರವನ್ನು ಊಹಿಸಬಹುದು ಆಸಿಲ್ಲೋಸ್ಕೋಪ್ನಲ್ಲಿ ಪ್ರದರ್ಶಿಸಲಾದ ಪ್ರತಿಕ್ರಿಯೆ ಕರ್ವ್ನಿಂದ ಚಿತ್ರಾತ್ಮಕವಾಗಿ ನಿರ್ಧರಿಸಲು ಸಮಯದ ಸ್ಥಿರತೆಯ τವ್ಯಾಖ್ಯಾನವನ್ನು ಪ್ರಯೋಗಾಲಯದಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ರೆಸ್ಪಾನ್ಸ್ ಕರ್ವ್ನಿಂದ τ ಅನ್ನು ನಿರ್ಧರಿಸಲು ಸ್ಪರ್ಶಕವನ್ನು t 0 ನಲ್ಲಿ ಕರ್ವ್ಗೆ ಎಳೆಯಿರಿ ಆ ಸ್ಪರ್ಶಕವು ಸಮಯದ ಅಕ್ಷವನ್ನು t 0 ನಲ್ಲಿ ಪೂರೈಸುತ್ತದೆ ಇದರರ್ಥ t 0 ನಲ್ಲಿ ಒಂದು ಸ್ಪರ್ಶಕವನ್ನು ಎಳೆಯುತ್ತಿದ್ದರೆ ಅದು τ ನಲ್ಲಿ ಸಂಧಿಸುತ್ತದೆ ಮತ್ತು ಈ ಸ್ಪರ್ಶಕವು t r 0 ನಲ್ಲಿರುತ್ತದೆ ಸ್ಪರ್ಶಕವನ್ನು ಎಳೆದಾಗ ಅದು τ ನಲ್ಲಿ ಸಂಧಿಸುತ್ತದೆ ಇದು ರೆಸ್ಪಾನ್ಸ್ ಕರ್ವ್ನಿಂದ ಸಮಯದ ಸ್ಥಿರತೆ τ ನಿರ್ಣಯವಾಗಿದೆ ಈ ರೀತಿಯಾಗಿ ಪ್ರಯೋಗಾಲಯದಲ್ಲಿ ಸಮಯದ ಸ್ಥಿರತೆಯನ್ನು ಸಹ ಕಂಡುಹಿಡಿಯಬಹುದು ಅಲ್ಲಿ ಗ್ರಾಫ್ ಸಿಗುತ್ತದೆ ತದನಂತರ 2 τ 3 τ 5 τ ವರೆಗೆ ಅದನ್ನು ಸರಿಯಾಗಿ ತೋರಿಸಲಾಗುತ್ತದೆ ಇದನ್ನು ಸಮೀಕರಣ 11 ರಿಂದ ಗಮನಿಸಬಹುದು ಅದು τ RC ಇಲ್ಲಿ ಸಮಯವು ಚಿಕ್ಕದಾಗಿದ್ದಂತೆ ಪ್ರತಿಕ್ರಿಯೆಯು ವೇಗವಾಗಿರುವುದು ಇದನ್ನು ಚಿತ್ರ 4ರಲ್ಲಿ ತೋರಿಸಲಾಗಿದೆ ಈಗ τ 2 ಪ್ರತಿಕ್ರಿಯೆ ನಿಧಾನವಾಗಿದ್ದರೆ τ 1 ಇದು τ 2 ಗಿಂತ ಹೆಚ್ಚು ವೇಗವಾಗಿದ್ದಾಗ ಮತ್ತಷ್ಟು τ ಕಡಿಮೆಯಾದರೆ ಪ್ರತಿಕ್ರಿಯೆ ವೇಗವಾಗಿರುತ್ತದೆ ಆದ್ದರಿಂದ ಈ ಭಾಗವನ್ನು vv0 e tT ಅನುಪಾತವನ್ನು y ಅಕ್ಷದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ವಿವಿಧ ಮೌಲ್ಯಗಳಿಗೆ ಪ್ರತಿಕ್ರಿಯೆ ಕರ್ವ್ ಸಮಯ ಸ್ಥಿರಾಂಕ τ ಆಗಿದೆ ಸಮಯದ ಸ್ಥಿರತೆಯು ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ಯಾವುದೇ ದರದಲ್ಲಿರಲಿ ಸರ್ಕ್ಯೂಟ್ ಸ್ಥಿರ ಸ್ಥಿತಿಯನ್ನು t 5τ ಗೆ ತಲುಪುತ್ತದೆ ಏಕೆಂದರೆ ಅದು ಶೇಕಡಾ 1 ಕ್ಕಿಂತ ಕಡಿಮೆಯಿರುವುದರಿಂದ ಸರ್ಕ್ಯೂಟ್ t 5 τ ನಲ್ಲಿ ಸ್ಥಿರ ಸ್ಥಿತಿಯನ್ನು ತಲುಪುತ್ತದೆ ಕರೆಂಟ್ iR t ಅನ್ನು ಸರ್ಕ್ಯೂಟ್ನಲ್ಲಿ ಕಂಡುಬರುವ iR t vtR ಎಂದು ವ್ಯಕ್ತಪಡಿಸಬಹುದು ಇದು v0 R e tT ಆಗಿದೆ ಇಲ್ಲಿ ಕರೆಂಟ್ iR ಪ್ರತಿರೋಧಕದಲ್ಲಿ ಹರಡುವ ಶಕ್ತಿ vt vt iR ಆಗಿದೆ ಆದ್ದರಿಂದ vt r v0 e tT ಮತ್ತು ಸಮೀಕರಣ 15ರಲ್ಲಿ ಗುಣಿಸಿದಾಗ iR v0 2R e 2tTಇದು ಸಮೀಕರಣ 16 ಆದ್ದರಿಂದ ಸಮಯ t ವರೆಗೆ ಪ್ರತಿರೋಧಕ ಹೀರಿಕೊಳ್ಳುವ ಶಕ್ತಿ w R 0tpt0 dtv0 2Re 2tTdt ಇದರಲ್ಲಿ τ RC RC w R½CV021 e 2tTdt t ಇನ್ಫಿನಿಟಿ ಆದರೆ ಒಮೆಗಾ ಇನ್ಫಿನಿಟಿ ½ಆಗುತ್ತದೆ ಆದ್ದರಿಂದ ಆರಂಭದಲ್ಲಿ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಆರಂಭಿಕ ಶಕ್ತಿಯು ಅಂತಿಮವಾಗಿ ಪ್ರತಿರೋಧಕದಲ್ಲಿ ಕರಗುತ್ತದೆ ಆದ್ದರಿಂದ r t ಅನಂತತೆಗೆ ಒಲವು ತೋರಿದರೆ ಅದು ಕೇವಲ ಅರ್ಧ C v02 ಆಗುವುದು ಆರಂಭದಲ್ಲಿ w C0 ಅನ್ನು ಸರಿಯಾಗಿ ಸಂಗ್ರಹಿಸಲಾಗಿದೆ ಆದ್ದರಿಂದ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಆರಂಭಿಕ ಶಕ್ತಿಯು ಅಂತಿಮವಾಗಿ ಪ್ರತಿರೋಧಕದಲ್ಲಿ ಕರಗುತ್ತದೆ ಆದ್ದರಿಂದ ಈ ಮೂಲ ಮುಕ್ತ RC ಸರ್ಕ್ಯೂಟ್ ಅರ್ಥವಾಗುವಂತಹದ್ದಾಗಿದೆ ಎಂದು ಭಾವಿಸುತ್ತೇವೆ ವಾಸ್ತವವಾಗಿ ತುಂಬಾ ಸರಳವಾದ ವಿಷಯ ಇಲ್ಲಿ ಈ ವಿಷಯದ ಸರಳ ಸರ್ಕ್ಯೂಟ್ ತೆಗೆದುಕೊಳ್ಳಲಾಗಿದೆ ಸರಣಿ ಸಮಾನಾಂತರ ಸರ್ಕ್ಯೂಟ್ ಆದ್ದರಿಂದ 5 Ω ರೆಸಿಸ್ಟರ್ ಇದೆ 0 1 ಮೈಕ್ರೊಫರಾಡ್ ಕೆಪಾಸಿಟರ್ ಕ್ಷಮಿಸಿ 0 1 ಫರಾಡ್ ಇದೆ ವೋಲ್ಟೇಜ್ ವಿ ಸಿ ಈ 5 Ω ರೆಸಿಸ್ಟರ್ ಆಗಿದೆ ಮತ್ತು ಇದು 55 ಮತ್ತು 15 ಎರಡೂ ಸರಣಿಯಲ್ಲಿವೆ ಮತ್ತು ಪ್ರತ್ಯೇಕವಾಗಿ ನೀಡಲಾಗಿದೆ ಮತ್ತು ಪ್ರವಾಹವು ix ಆಗಿದೆ ಮತ್ತು 15 Ω ರೆಸಿಸ್ಟರ್ನಾದ್ಯಂತ ವೋಲ್ಟೇಜ್ ವಿಎಕ್ಸ್ ಕೆಪಾಸಿಟರ್ ವೋಲ್ಟೇಜ್ನ ಆರಂಭಿಕ ಮೌಲ್ಯಗಳನ್ನು ಕಂಡುಹಿಡಿಯಬೇಕು ಅದು 10 ವೋಲ್ಟ್ ಅನ್ನು ನೀಡಲಾಗಿದೆ ವಿಸಿ 0 ಅನ್ನು ನೀಡಲಾಗಿದೆ ಇದು ವಿಸಿ ಯನ್ನು ನಿರ್ಧರಿಸಬೇಕು ಅದನ್ನು ಸರಿಯಾಗಿ ಕಂಡುಹಿಡಿಯಲು ಇವುಗಳು ಈಗ ಮೊದಲು ಕೆಪಾಸಿಟರ್ ಟರ್ಮಿನಲ್ನಾದ್ಯಂತ ಸಮಾನ ಅಥವಾ ಥೆವೆನಿನ್ ಪ್ರತಿರೋಧವನ್ನು ಪಡೆಯಿರಿ ಆದ್ದರಿಂದ ಥೆವೆನಿನ್ ರೆಸಿಸ್ಟರ್ ಥೆವೆನಿನ್ ಪ್ರತಿರೋಧ ಆದ್ದರಿಂದ ಈ ಸಂದರ್ಭದಲ್ಲಿ ಈ 2 ಟರ್ಮಿನಲ್ನಾದ್ಯಂತ r ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಈ 5 Ω ಮತ್ತು 15 Ω ಆದ್ದರಿಂದ 20 though ಆದರೂ ಥೆವೆನಿನ್ ಪ್ರತಿರೋಧ ಏನು ಆದ್ದರಿಂದ ಇದು ಎರಡೂ ಸರಣಿಯಲ್ಲಿದೆ ಆದ್ದರಿಂದ ನಾವು ಅದನ್ನು ನೋಡೋಣ 20 ಅಂದರೆ ಮತ್ತು 5 Ω ಈ 2 ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಇದು 5 205 20 ಆಗಿರುತ್ತದೆ ಆದ್ದರಿಂದ ಇದು 4 Ω ಬಲ 10025 ಆಗಿರುತ್ತದೆ ಆದ್ದರಿಂದ 4 Req R ಥೆವೆನಿನ್ ಅನ್ನು ಕಂಡುಹಿಡಿಯುವುದಾದರೆ ಅದು 5 5 15 5 ಮತ್ತು 5 5 15 ಇದು 4Ω ಆಗಿದೆ

ಆದ್ದರಿಂದ ಸಮಾನ ಸರ್ಕ್ಯೂಟ್ ಈ ಕೆಪಾಸಿಟರ್ ಆಗಿರುತ್ತದೆ ಅದು ಮೂಲ ಮುಕ್ತ ಸರ್ಕ್ಯೂಟ್ ಆಗಿದೆ ಆದ್ದರಿಂದ 0 1 ಫರಾಡ್ ಮತ್ತು ಈ ಆರ್ ಇದು ರೆಕ್ 4 ಈ ರೀತಿಯ ವಿಷಯವನ್ನು ನೆನಪಿಡಿ ಆರ್ ಥೆವೆನಿನ್ ಅನ್ನು ಮೊದಲು ಸಮಾನ ಹಕ್ಕನ್ನಾಗಿ ಮಾಡಬೇಕು ವಸ್ತುಗಳು ಹೇಗೆ ಸಂಭವಿಸುತ್ತವೆ ಎಂದು ನೋಡೋಣ ಮತ್ತು ಈ ವೋಲ್ಟೇಜ್ ಈ ವೋಲ್ಟೇಜ್ v ಆಗಿದೆ ಅಂದರೆ 0 1 ಫರಾಡ್ ಕೆಪಾಸಿಟರ್ನಾದ್ಯಂತ ಅದು R ಗೆ ಅಡ್ಡಲಾಗಿರುತ್ತದೆ ಮತ್ತು ಅದು r Req ಆಗಿದೆ ಮತ್ತು ಅದು v ಸರಿ ಆದ್ದರಿಂದ ನಾನು ಅದನ್ನು ತೆರವುಗೊಳಿಸುತ್ತೇನೆ ಆದ್ದರಿಂದ ಸಮಯ ಸ್ಥಿರ τ ನಾವು ಆರ್ಸಿಯನ್ನು ನೋಡಿದ್ದೇವೆ ಆದ್ದರಿಂದ ಇದು ಇಲ್ಲಿ ರೆಕ್ ಆಗಿದೆ ಸಿ ಆದ್ದರಿಂದ ರೆಕ್ 4 ಸಿ 0 1 ಆದ್ದರಿಂದ 0 4 ಸೆಕೆಂಡ್ ಬಲ ಮತ್ತು v v0 e tT ಆದರೆ v0ಗೆ 10 ವೋಲ್ಟ್ ನೀಡಲಾಗುತ್ತದೆ v0 v0 v c 0 10 ವೋಲ್ಟ್ ಅನ್ನು ನೀಡಲಾಗಿದೆ ಮತ್ತು τ 0 4 ಸೆಕೆಂಡ್ ಆದ್ದರಿಂದ v c v 10 e t0 4 10 e t2 5 ವೋಲ್ಟ್ ಚಿತ್ರ 6 5 ರಲ್ಲಿ ವೋಲ್ಟೇಜ್ ಭಾಜಕ ಬಳಸಿ vx ಪಡೆಯಬೇಕು ಈಗ ಬಂದರೆ ಈ ವೋಲ್ಟೇಜ್ v ಆಗಿದೆ ಊಹಿಸಬೇಕು ಈ ವೋಲ್ಟೇಜ್ v ಎಂದಾದರೆ ವೋಲ್ಟೇಜ್ ಭಾಜಕ vx ಎಂದು ಭಾವಿಸೋಣ ಆದ್ದರಿಂದ ವೋಲ್ಟೇಜ್ ಭಾಜಕವು 5 ಮತ್ತು 15 Ω ಸರಣಿಯಲ್ಲಿರುವುದರಿಂದ ಅದು 1515 5 v vಯು rvx ಆಗಿದ್ದು vx 1515 1010e 2 5tv v c v v c 0 7510e 2 ಆಗುವುದು ಆದ್ದರಿಂದ 0 75e 2 ಮತ್ತು ix vx15 ಏಕೆಂದರೆ 15 Ω ಪ್ರತಿರೋಧದಾದ್ಯಂತ ವೋಲ್ಟೇಜ್ vx ಆಗಿದೆ ಸಹಜವಾಗಿ ix vx15 ತೆಗೆದುಕೊಳ್ಳಬಹುದು ಆದ್ದರಿಂದ vx ಸಿಕ್ಕಿತು ix vx15 ಅದು 0 75e 2 5t15 0 5 e 2 5t ಆಂಪಿಯರ್ ಇದು r ix ಆಗಿರುವುದು ಈಗ ಮುಂದಿನ ಉದಾಹರಣೆಯಲ್ಲಿ ಸರಿಯಾಗಿ ತಿಳಿಯಬಹುದು ಸರ್ಕ್ಯೂಟ್ನಲ್ಲಿನ ಕೆಪಾಸಿಟರ್ RC1ಮತ್ತು C2 ಮೇಲಿನ ಆರಂಭಿಕ ವೋಲ್ಟೇಜ್ ಬಗ್ಗೆ ಚಿತ್ರ 7ರಲ್ಲಿ ತೋರಿಸಿದೆ ಎಂದು ಆದರೆ ಆರಂಭಿಕ ಷರತ್ತುಗಳನ್ನುನೀಡಲಾಗಿದೆ ಇದು t0 ಆದಾಗ ಸ್ವಿಚ್ ಮುಚ್ಚಿದ ಸಮಸ್ಯೆಯಾದ್ದರಿಂದ v1ರಿಂದ v2 ರಿಂದ v1 t v2 tನಂತರ vt ಮತ್ತು i t ಗೆ t 0 ಕೆಪಾಸಿಟರ್ C1ಮತ್ತು C2 ನಲ್ಲಿ ಸಂಗ್ರಹವಾಗಿರುವ ಆರಂಭಿಕ ಶಕ್ತಿಯನ್ನು ಲೆಕ್ಕಹಾಕಿ ಮುಂದಿನದು ಕೆಪಾಸಿಟರ್ ಮತ್ತು t ಅನಂತತೆಗೆ ಎಷ್ಟು ಶಕ್ತಿಯನ್ನು ಸಂಗ್ರಹಿಸುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು ಮತ್ತು ಆ 250 ಕಿಲೋ ರೆಸಿಸ್ಟರ್ಗೆ ತಲುಪಿಸಿದ ಸಂಗ್ರಹಿಸಿದ ಶಕ್ತಿಯು b ಮತ್ತು c ಯಲ್ಲಿ ಪಡೆದ ಫಲಿತಾಂಶದ ನಡುವಿನ ವ್ಯತ್ಯಾಸವಾಗಿದೆ ಮೊದಲು ಈ ಸರ್ಕ್ಯೂಟ್ನಲ್ಲಿ ಪೊಲಾರಿಟಿಯನ್ನು ನೋಡಿದಾಗ ಕೆಪಾಸಿಟರ್ RC1ವು 5 ಮೈಕ್ರೋಫರಾಡ್ ಕೆಪಾಸಿಟರ್ RC2 ವು 20 ಮೈಕ್ರೋಫರಾಡ್ಆಗಿದೆ v1 C1 v2 ಎಂದರೆ C2 ಅಡ್ಡಲಾಗಿರುತ್ತದೆ ಮತ್ತು ಇದು 250 ಕಿಲೋ Ω ರೆಸಿಸ್ಟರ್ ಮತ್ತು ವೋಲ್ಟೇಜ್ನಾದ್ಯಂತ vt ಮತ್ತು ಕರೆಂಟ್ it ಹರಿಯುತ್ತದೆ ಮತ್ತು ಸ್ವಿಚ್ ಅಂತಹ ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡಲಾಗುತ್ತಿತ್ತು ಸ್ವಿಚ್ ಕ್ಲೋಸ್ ಆದಾಗ t 0 ಇಲ್ಲಿ ಪೊಲಾರಿಟಿಯನ್ನು ನೀಡಲಾಗಿದೆ ಆದ್ದರಿಂದ ಅದನ್ನು ಸರಳವಾಗಿ ಬರೆಯುವುದಾದರೆ ಈ ಸಮಸ್ಯೆಯನ್ನು ಪರಿಹರಿಸುವಾಗ 1 ಅಥವಾ 2 ಸ್ಥಳಗಳನ್ನು ಮಾತ್ರ ಹೇಳುಬಹುದು ಇದರ ಯಾವುದೇ ಪೊಲಾರಿಟಿಯು ಕೊಟ್ಟದ್ದನ್ನು ನೋಡುತ್ತದೆ ಅದು ಅಥವಾ ಇದರಿಂದ ಆರಂಭಿಕ ಪರಿಸ್ಥಿತಿಗಳು ಯಾವುದು ಎಂದು ಸುಲಭವಾಗಿ ಕಂಡುಹಿಡಿಯಬಹುದು ಈಗ ಪ್ರಶ್ನೆ ಆರಂಭಿಕ ವೋಲ್ಟೇಜ್ ಅನ್ನು 4 ವೋಲ್ಟ್ ನೀಡಲಾಗಿದೆ ಮತ್ತು ಇಲ್ಲಿ ಅದು 24 ವೋಲ್ಟ್ ಆಗಿದೆ ಆದರೆ ಪೊಲಾರಿಟಿಯನ್ನು ನೋಡಿ ಮತ್ತು ಅದಕ್ಕೆ ಅನುಗುಣವಾಗಿ ಆರಂಭಿಕ ವೋಲ್ಟೇಜ್ ನ ಚಿಹ್ನೆಯನ್ನು ಆಯ್ಕೆ ಮಾಡಬೇಕು ಈ 2 ಕೆಪಾಸಿಟರ್ಗಳು ಸರಣಿ 5 ಮೈಕ್ರೊಫರಾಡ್ ಮತ್ತು 20 ಮೈಕ್ರೋ C1 ಮತ್ತು C2 ಗಳಾಗಿವೆ ಇದು ಸಮಾನಾಂತರ ಪ್ರತಿರೋಧಕವನ್ನು ಮಾಡುವ ವಿಧಾನಕ್ಕೆ ಸಮನಾಗಿರುತ್ತದೆ ಇಲ್ಲಿ Ce q 1C1 1C2 1 ಆಗಿದೆ ಆದ್ದರಿಂದ 15 120 ಅದರ ಪರಸ್ಪರ ವ್ಯತ್ಕ್ರಮ ಅಂದರೆ 4 ಮೈಕ್ರೊ ಫರಾಡ್ ಆಗುತ್ತದೆ c ಸಮಾನವಾಗಿರುತ್ತದೆ ಮತ್ತು vC14 ವೋಲ್ಟ್ ಮತ್ತು v C2 24 ವೋಲ್ಟ್ ಇದು ಆರಂಭಿಕ ಸ್ಥಿತಿಯಾಗಿದೆ ಆದ್ದರಿಂದ v c C2 v C1 20 ವೋಲ್ಟ್ ಆಗಿರುತ್ತದೆ ಏಕೆಂದರೆ r ತೆಗೆದುಕೊಂಡಾಗ v c 0 ಅದು v cq v C2 v C1 0 0 ಆಗಿರುವುದು ಪೊಲಾರಿಟಿಯನ್ನು ನೋಡಿದಾಗ ಅಂದರೆ v cq v C2 0 v C1 v cq24 4 20 ವೋಲ್ಟ್ ಅದಕ್ಕಾಗಿಯೇ v cq 20 ವೋಲ್ಟ್ ಮತ್ತು v0 v cq 20 ವೋಲ್ಟ್ ಏಕೆಂದರೆ ಇದು ಸಮಾನ ಮೂಲ ಮುಕ್ತRC ಸರ್ಕ್ಯೂಟ್ ಇದು 4 ಮೈಕ್ರೋ ಫರಾಡ್ ಮತ್ತು 2 50 ಕಿಲೋΩ ಅದೇ ರೀತಿ vt ಇದು ಸಮಾನ ಸರ್ಕ್ಯೂಟ್ ಆಗಿದೆ ಈಗ ಸಮಯ ಸ್ಥಿರಾಂಕವು τ RCq 250 103 4 10 6 1ಸೆಕೆಂಡ್ vt v0 e tτ ಇಲ್ಲಿ 20 e t ವೋಲ್ಟ್ ಆಗಿರುವುದರಿಂದ ಈ ಸರ್ಕ್ಯೂಟ್ನಿಂದ t vtr ಹಾಗಾಗಿ ಇದು 20 e t250 1000 ಆಗಿದ್ದು 80 e t ಮೈಕ್ರೋ ಆಂಪಿಯರ್ಆಗುವುದು ವ್ಯಾಖ್ಯಾನದಲ್ಲಿದ್ದಂತೆಎಕ್ಸ್ಪ್ರೆಶನ್ v1t ಮತ್ತು v2 t ಗಾಗಿ ಲೆಕ್ಕಾಚಾರ ಮಾಡಲಾಗಿದೆ v1ಮತ್ತು v2 ಪೊಲಾರಿಟಿಯನ್ನು ನೋಡಿಮಾಡಲಾಗಿದೆ ಆದ್ದರಿಂದ iC iR 0 iC ಇಲ್ಲಿ iR ಬದಲಿಗೆ r i t ಎಂದು ಕರೆಯಬಹುದು ಇದರರ್ಥ iC ಇದು ಸಾಮಾನ್ಯ ವಿಷಯ V1 ಮತ್ತು v2 ಕಂಡುಹಿಡಿಯಬೇಕು ಮತ್ತು ವಿದ್ಯುತ್ಪ್ರವಾಹ iC ಯು RC1 ಮತ್ತು C2 ಎರಡನ್ನೂ ತೋರಿಸುತ್ತಿದೆ C1 ಮತ್ತು C1ಎರಡೂ ಸರಣಿಯಲ್ಲಿವೆ ಇದು ಸಮಾನ ಸರ್ಕ್ಯೂಟ್ ಆಗಿದುವುದರಿಂದ iC ಅನ್ನು ಪರಿಹರಿಸುವ ಮಾರ್ಗವನ್ನುನೋಡಿದಾಗ iC i t 0 ಅಥವಾ iC i t ಸಾಮಾನ್ಯವಾಗಿ iC c dv dt ಇಲ್ಲಿ r ಅನ್ನು ಸಮಾನ ಸರ್ಕ್ಯೂಟ್ ಎನ್ನಬಹುದು ಆದರೆ ಈ ಸ್ವಿಚ್ ಮುಚ್ಚಿದಾಗ ಮೂಲ ಸರ್ಕ್ಯೂಟ್ ಆಗುವುದು i t ಮತ್ತು ಕರೆಂಟ್ iC ಹರಿಯುತ್ತಿದೆ ಇಲ್ಲಿ ಸಹ iC iC i t 0 ಆಗಿರುವುದರಿಂದ KCL ಕೆಲವು ಹಂತಗಳನ್ನು ಅನ್ವಯಿಸಿದಾಗ iC i t iC r RC1 dv dt ಇನ್ನೊಂದು C2 dvdt ಪ್ರತ್ಯೇಕವಾಗಿ ಇದನ್ನು ಮಾಡಬೇಕು ಈ ಸಮೀಕರಣದಲ್ಲಿ v1t 1C1 80x10 6e tdt 24 ಆಗುತ್ತದೆ ಸಮೀಕರಣವನ್ನು ಸರಳೀಕರಿಸಿದಾಗ v1tvolts ಅದೇ ರೀತಿ v2t 1065 80x10 6e t24 ಸಿಗುತ್ತದೆ ಅದೇ ರೀತಿ KVL ನ್ನು ಅನ್ವಯಿಸಿದರೆ v2 t 4 e t 20 volt ಪಡೆಯಬಹುದು KVL vt v1 t v2 t ಅಥವಾ v2 t vt v1 t v2 ಅನ್ವಯಿಸಿದರೆ v2 ಗೆ 20 ಸಿಕ್ಕಿತು v2 20e t 16e t 20 ಸರಳೀಕರಿಸಿದರೆ v2 4e t 20 ವೋಲ್ಟ್ ಈಗ C1 ನಲ್ಲಿ ಸಂಗ್ರಹವಾಗಿರುವ ಆರಂಭಿಕ ಶಕ್ತಿಯನ್ನು ನೋಡುವ w C1 12C1 v C1212x5x10 6x240J ಅದೇ ರೀತಿ w C2 12C2 v C22 12x20x10 6x25760J ಪಡೆಯುತ್ತೇವೆ ಈಗ 2 ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯು 40J 5760J5800J ಆಗಿದೆ t ಇನ್ಫಿನಿಟೀ ಆದರೆ v1 20voltsಮತ್ತು v220 volts ಆಗಿದೆ ಆದ್ದರಿಂದ 2 ಕೆಪಾಸಿಟರ್ಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯು wc 12520x10 6x4005000J ಆಗಿದೆ 5000 J ಆದರೆ ಇಲ್ಲಿ ಅದು 5800 J ಆಗಿದೆ ಆದ್ದರಿಂದ ಈ 2 ರ ವ್ಯತ್ಯಾಸವಿದೆ ಎಷ್ಟು 800 J ಆದ್ದರಿಂದ ಆ 250 ಕಿಲೋ Ω ರೆಸಿಸ್ಟರ್ಗೆ ತಲುಪಿಸುವ ಒಟ್ಟು ಶಕ್ತಿಯು wR 0pdt 020 e t x 80 e t dt 0pdt 01600 e 2tdt J800J b ಮತ್ತು c ಗಳಲ್ಲಿ ಪಡೆದ ಫಲಿತಾಂಶವನ್ನು ಹೋಲಿಸಿದರೆ 800 J 5800 5000 J 800 J ಸಮಾನ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಈ ಶಕ್ತಿಯು ಅರ್ಧ ಸಮಾನವಾಗಿರುತ್ತದೆ 4 F ಇದು 800 J ಆದ್ದರಿಂದ ಈ 800 J ವಾಸ್ತವವಾಗಿ ರೆಸಿಸ್ಟರ್ನಲ್ಲಿ ಕರಗುತ್ತದೆ ಆದ್ದರಿಂದ ಈ ಕೆಪಾಸಿಟರ್ ಮೂಲ ಸರಣಿ ಸಂಪರ್ಕಿತ ಕೆಪಾಸಿಟರ್ನ ಟರ್ಮಿನಲ್ ನಡವಳಿಕೆಯನ್ನುಊಹಿಸುತ್ತದೆ ಸಮಾನ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯು 250 ಕಿಲೋ ಪ್ರತಿರೋಧಕಕ್ಕೆ ತಲುಪಿಸುವ ಶಕ್ತಿಯಾಗಿದೆ